ಸ ಸೇವಾ ಸೇವೆಗಳ ವಿಷಯದ ಬಗ್ಗೆ ಸಂವಹನ ನಡೆಸುತ್ತಿದ್ದೇವೆ ಸಮಕಾಲೀನ ಜಗತ್ತು ಮತ್ತು ಇಂದಿನ ತಂತ್ರಜ್ಞಾನ ಮತ್ತು ಇಂದಿನ ವ್ಯವಹಾರ ಕಡ್ಡಾಯಗಳ ನಡುವಿನ ಪರಸ್ಪರ ಕ್ರಿಯೆಯಿಂದ ಉಂಟಾಗುವ ಸಮಸ್ಯೆಗಳು ಕೊನೆಯ ಅಧಿವೇಶನದಲ್ಲಿ ನಾವು ಈ ನಿರ್ದಿಷ್ಟ ರೇಖಾಚಿತ್ರದೊಂದಿಗೆ ಕೊನೆಗೊಳಿಸಿದ್ದೇವೆ ಮತ್ತು ಇಲ್ಲಿಯೇ ನಾವು ಇಂದು ಪ್ರಾರಂಭಿಸುತ್ತೇವೆ ಇದು ಉತ್ತಮ ಶ್ರೀಮಂತ ರೇಖಾಚಿತ್ರವಾಗಿದೆ ಇದು ಸಂಪೂರ್ಣ ಹೊಸ ಸೇವಾ ಅಭಿವೃದ್ಧಿ ಚಕ್ರವನ್ನು ಹೆಚ್ಚು ಕಡಿಮೆ ತೋರಿಸುತ್ತದೆ ಕಳೆದ ಸೆಷನ್ನಲ್ಲಿ ನಾವು ಚರ್ಚಿಸಿದ್ದೇವೆ ಅನ್ಸಾಫ್ ಮ್ಯಾಟ್ರಿಕ್ಸ್ ಮತ್ತು ಹೊಸ ಗ್ರಾಹಕರು ಅಥವಾ ಅಸ್ತಿತ್ವದಲ್ಲಿರುವ ಗ್ರಾಹಕರ ಅಗತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಹೊಸ ಸೇವೆಯನ್ನು ಹೇಗೆ ರಚಿಸಬಹುದು ಅಥವಾ ಅಸ್ತಿತ್ವದಲ್ಲಿರುವ ಸೇವೆಯನ್ನು ಹೊಸ ಗ್ರಾಹಕರಿಗೆ ತೆಗೆದುಕೊಳ್ಳಬಹುದು ಆದರೆ ಆರಂಭದಲ್ಲಿ ಅಗತ್ಯವನ್ನು ಅನುಭವಿಸಿದಾಗ ಅವಕಾಶವನ್ನು ಗುರುತಿಸಿದಾಗ ಅವಕಾಶವನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ನಾವು ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ಅದನ್ನು ನಾವು ವ್ಯವಹಾರ ವಿಶ್ಲೇಷಣೆಯ ಹಂತ ಎಂದು ಕರೆಯುತ್ತೇವೆ ನಂತರ ನಾವು ವಿನ್ಯಾಸ ಹಂತ ಅಭಿವೃದ್ಧಿ ಹಂತಕ್ಕೆ ಹೋಗುತ್ತೇವೆ ಅಲ್ಲಿ ಸೇವೆಗಳ ವಿನ್ಯಾಸ ಮತ್ತು ಪರೀಕ್ಷೆ ಮೂಲಮಾದರಿಯ ರನ್ಗಳನ್ನು ಮಾಡಲಾಗುತ್ತದೆ ನೀಲಿ ನಕ್ಷೆಯಿಂದಅಪಾರ ಸಹಾಯದಿಂದ ಇಲ್ಲಿಯೇ ಇದೆ ಅಲ್ಲಿ ನಾವು ಅಸ್ತಿತ್ವದಲ್ಲಿರುವ ಸೇವೆಗಳಿಂದ ಆಲೋಚನೆಗಳನ್ನು ಸೆಳೆಯಬಹುದು ಮತ್ತು ಅಸ್ತಿತ್ವದಲ್ಲಿರುವ ಸೇವೆಗಳಲ್ಲಿ ಹರಿವನ್ನು ಹೇಗೆ ಮ್ಯಾಪ್ ಮಾಡಬಹುದು ನಂತರ ಆ ನೀಲಿ ನಕ್ಷೆಯಿಂದ ಸೇವಾ ಬ್ಲಾಕ್ಗಳು ಮತ್ತು ಟಚ್ ಪಾಯಿಂಟ್ಗಳು ಮತ್ತು ವಿಫಲ ಬಿಂದುಗಳು ಮತ್ತು ಅಡಚಣೆಯ ಬಿಂದುಗಳು ಮತ್ತು ತೂಕದ ಬಿಂದುಗಳು ಅಥವಾ ಕಾಯುವ ಹಂತಗಳನ್ನು ಗುರುತಿಸುವ ಮೂಲಕ ನಾವು ಉಪವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಬಹುದು ಆ ಉಪವ್ಯವಸ್ಥೆಗಳನ್ನು ಪರೀಕ್ಷಿಸಬಹುದು ತದನಂತರ ಅಸ್ಪಷ್ಟ ಸೇವೆಗಳೊಂದಿಗೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾರ್ಕೆಟಿಂಗ್ ಪ್ರಕ್ರಿಯೆಯ ಒಂದು ಭಾಗವಾಗಿ ಕೆಲವು ಮಾದರಿ ಪರೀಕ್ಷಾ ರನ್ಗಳು ಅನುಭವ ಹಂಚಿಕೆ ಇತ್ಯಾದಿಗಳನ್ನು ರಚಿಸಬೇಕಾಗಿದೆ ಮತ್ತು ನಂತರ ನಾವು ಯಾವ ಹಂತದಲ್ಲಿ ಗ್ರಾಹಕರನ್ನು ಒಳಗೊಳ್ಳುತ್ತೇವೆ ಎಂಬ ಜನರ ಎಲ್ಲಾ ತರಬೇತಿ ನಾವು ಗ್ರಾಹಕರನ್ನು ಸಹ ಒಳಗೊಳ್ಳುತ್ತೇವೆ ವಿಭಿನ್ನ ಪ್ರಕ್ರಿಯೆಯ ಮಾಡ್ಯೂಲ್ಗಳನ್ನು ಅಭಿವೃದ್ಧಿಪಡಿಸಿದಾಗ ಮತ್ತು ಪರೀಕ್ಷಿಸಿದಾಗ ಮತ್ತು ನಾವು ಕೆಲವು ಪೈಲಟ್ ರನ್ಗಳು ಕೆಲವು ಟೆಸ್ಟ್ ಮಾರ್ಕೆಟಿಂಗ್ ಮತ್ತು ಸೇವೆಯನ್ನು ಪ್ರಾರಂಭಿಸುತ್ತೇವೆ ಪೂರ್ಣ ಪ್ರಮಾಣದಲ್ಲಿ ಕೆಲವು ಪೋಸ್ಟ್ ಲಾಂಚ್ ವೀಕ್ಷಣೆಯನ್ನು ಮಾಡಿ ಮತ್ತು ನಂತರ ಮತ್ತೆ ಅಭಿವೃದ್ಧಿ ಹಂತಕ್ಕೆ ಬನ್ನಿ ಆದ್ದರಿಂದ ಇದು ಉತ್ತಮ ಕ್ರಿಯಾತ್ಮಕ ಸೇವಾ ಕಂಪನಿಯಲ್ಲಿ ನಿರಂತರವಾಗಿ ನಡೆಯುವ ಚಕ್ರವಾಗಿದೆ ಮತ್ತು ಇಂದು ಪ್ರತಿ ಹಂತದಲ್ಲೂ ವಿಶ್ಲೇಷಣೆಯ ಹಂತ ವಿನ್ಯಾಸದ ಹಂತದಲ್ಲಿ ಗ್ರಾಹಕರ ನೇರ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಪಾತ್ರವಿದೆ ಎಂದು ನಾವು ಗುರುತಿಸುತ್ತೇವೆ ವಿಶೇಷವಾಗಿ ಈ ಎರಡು ಹಂತಗಳಲ್ಲಿ ಮತ್ತು ಸಹಜವಾಗಿ ವಿಮರ್ಶೆ ಹಂತದಲ್ಲಿ ಪೋಸ್ಟ್ ಲಾಂಚ್ ರಿವ್ಯೂ ಸ್ಟೇಜ್ ಅಲ್ಲಿ ನಾವು ಡ್ರಾಯಿಂಗ್ ಬೋರ್ಡ್ಗೆ ಹಿಂತಿರುಗಿ ಮತ್ತು ಐಡಿಯಾ ಪೀಳಿಗೆಯೊಂದಿಗೆ ಮತ್ತೆ ಪ್ರಾರಂಭಿಸಬಹುದು ಆದ್ದರಿಂದ ಮತ್ತೊಮ್ಮೆ ನಾವು ತ್ರಿಕೋನ ಸೇವಾ ನೌಕರರು ಸೇವಾ ಗ್ರಾಹಕರು ಮತ್ತು ಸೇವಾ ಸಂಸ್ಥೆಗಳಿಂದ ರಚಿಸಲಾದ ತ್ರಿಕೋನವನ್ನು ನೋಡೋಣ ಮತ್ತು ನಾವು ಆಂತರಿಕ ಮಾರ್ಕೆಟಿಂಗ್ ಬಾಹ್ಯ ಮಾರ್ಕೆಟಿಂಗ್ ಸಂಸ್ಥೆ ಮತ್ತು ಅದರ ಎಲ್ಲ ಉದ್ಯೋಗಿಗಳ ನಡುವಿನ ಸಂವಹನದ ಆಂತರಿಕ ಮಾರ್ಕೆಟಿಂಗ್ ಅನ್ನು ಹೊಂದಿದ್ದೇವೆ ಇದರಿಂದಾಗಿ ಪ್ರತಿಯೊಂದು ದೇಹಗಳು ಒಂದೇ ಪುಟದಲ್ಲಿರುತ್ತವೆ ಯಾವುದೇ ಅಡೆತಡೆಯಿಲ್ಲದೆ ಸೇವಾ ನೌಕರರು ಮತ್ತು ಸೇವಾ ಗ್ರಾಹಕರ ನಡುವೆ ತೀವ್ರವಾದ ಸಂವಹನ ಇದರಿಂದಾಗಿ ಸೇವಾ ಸೃಷ್ಟಿಕರ್ತರು ಸೇವಾ ನೌಕರರು ಗ್ರಾಹಕರಿಂದ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದರ ಬಗ್ಗೆ ನೇರ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ ಮತ್ತು ಈ ಮೂರು ಮೂಲೆಗಳಲ್ಲಿ ಜ್ಞಾನದ ಹರಿವನ್ನು ಉತ್ತಮ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಿಂದ ಸಕ್ರಿಯಗೊಳಿಸಬೇಕು ಇದರಿಂದ ಅದು ನೈಜ ಸಮಯ ಕಡಿಮೆ ಸಂಪರ್ಕ ವ್ಯವಸ್ಥೆಯ ಸಂದರ್ಭದಲ್ಲಿ ಆಗಾಗ್ಗೆ ಹೊಸ ಸೇವೆಯ ರಚನೆಯು ಹೊಸ ಉತ್ಪಾದನಾ ಮಾರ್ಗವನ್ನು ಸೃಷ್ಟಿಸಲು ಹೋಲುತ್ತದೆ ಮತ್ತು ಈ ರೀತಿಯ ಸೇವೆಗಳಲ್ಲಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಕೆಲವು ಹೆಚ್ಚಿನ ಸಂಪರ್ಕ ಸೇವೆಗಳು ಸೇವೆಯನ್ನು ಸುಧಾರಿಸಲು ಲೈನ್ ಬ್ಯಾಲೆನ್ಸಿಂಗ್ನಂತಹ ವಿವಿಧ ರೀತಿಯ ತಂತ್ರಗಳನ್ನು ನಾವು ಚೆನ್ನಾಗಿ ಬಳಸಬಹುದು ನಾವು ಅದನ್ನು ನಂತರದ ಅಧಿವೇಶನದಲ್ಲಿ ಚರ್ಚಿಸುತ್ತೇವೆ ಆದರೆ ಇದು ಆಗಾಗ್ಗೆ ಎಂದು ನಾನು ಹೈಲೈಟ್High Light ಮಾಡಲು ಬಯಸಿದ್ದೇನೆ ಹೊಸ ಉತ್ಪಾದನಾ ಮಾರ್ಗವನ್ನು ರಚಿಸುವಂತೆಯೇ ಕಡಿಮೆ ಸಂಪರ್ಕ ಸೇವೆಯನ್ನು ರಚಿಸಬಹುದು ಆದರೆ ಹೆಚ್ಚಾಗಿ ಹೊಸ ಸೇವಾ ರಚನೆಯು ಯೋಜನೆಯ ರೂಪವನ್ನು ಪಡೆಯುತ್ತದೆ ಆದ್ದರಿಂದ ಇದು ದೀರ್ಘಾವಧಿಯ ಕಡಿಮೆ ಪರಿಮಾಣದ ಒಂದು ಪ್ರಕಾರದ್ದಾಗಿರಬಹುದು ಆದ್ದರಿಂದ ಉತ್ಪನ್ನ ಸೇವಾ ಬಂಡಲ್ ಬಗ್ಗೆ ಯೋಚಿಸಿ ಅದರ ರಚನೆಗಳು ಈ ನಿರ್ದಿಷ್ಟತೆಯನ್ನು ತೆಗೆದುಕೊಳ್ಳುತ್ತದೆ ಈ ನಿರ್ದಿಷ್ಟ ಸಾಲನ್ನು ಅನುಸರಿಸುತ್ತದೆ ಹೌದು ಅದು ಸರಿ ಉದಾಹರಣೆಗೆ ಚಲನಚಿತ್ರ ಅಥವಾ ನಾಟಕ ನಿರ್ಮಾಣ ಅಥವಾ ಮನರಂಜನೆ ನಡೆಯುತ್ತಿದೆ ಆದ್ದರಿಂದ ಈ ಸೇವಾ ನಿದರ್ಶನಗಳು ಸಾಮಾನ್ಯವಾಗಿ ಈ ಯೋಜನೆಯ ಪ್ರಕಾರದವು ಆದ್ದರಿಂದ ಚಲನಚಿತ್ರವು ಒಂದು ರೀತಿಯದ್ದಾಗಿದೆ ಮತ್ತು ಇದು ಕಡಿಮೆ ಪ್ರಮಾಣ ದೀರ್ಘಾವಧಿ ಅನೇಕ ಚಟುವಟಿಕೆಗಳಿವೆ ಮತ್ತು ವಿಮರ್ಶಾತ್ಮಕ ಮತ್ತು ಉಪ ನಿರ್ಣಾಯಕ ಚಟುವಟಿಕೆಗಳಿವೆ ನೀವು ಈ ರೀತಿಯ ಹೊಸ ಸೇವಾ ರಚನೆಯಲ್ಲಿ ಯೋಜನಾ ನಿರ್ವಹಣಾ ತಂತ್ರಗಳನ್ನು ಬಳಸಬಹುದು ನಂತರ ಹೊಸ ರೀತಿಯ ಬ್ಯಾಚ್ ಪ್ರಕಾರದ ಹೊಸ ಸೇವೆಗಳಿವೆ ಆದ್ದರಿಂದ ವಾಸ್ತವವಾಗಿ ಇದು ಅಲ್ಪಾವಧಿಯ ಅವಧಿಯಾಗಿದ್ದರೆ ಪರಿಮಾಣವು ಇನ್ನೂ ಕಡಿಮೆಯಾಗಿದೆ ಏಕೆಂದರೆ ಇದು ಜನರ ಸೇವೆಯ ಪ್ರಕಾರಕ್ಕೆ ಇನ್ನೂ ಸಾಕಷ್ಟು ಜನರು ಆದರೆ ಪ್ರತಿ ಸೇವಾ ನಿದರ್ಶನವು ಸಾಕಷ್ಟು ಕಸ್ಟಮೈಸ್ ಆಗಿದೆ ಪ್ರತಿಯೊಬ್ಬ ಗ್ರಾಹಕನಿಗೂ ವಿಭಿನ್ನ ಅನುಕ್ರಮ ಚಟುವಟಿಕೆಗಳಿವೆ ಮತ್ತು ಈ ಸಂದರ್ಭಗಳಲ್ಲಿ ಸಾಕಷ್ಟು ವೇಳಾಪಟ್ಟಿಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ದಂತವೈದ್ಯರ ಸೇವೆಯನ್ನು ಈಗ ದಂತ ಸ್ಪಾ ಆಗಿ ಮರುಸೃಷ್ಟಿಸಲಾಗಿದೆ ನೀವು ಅಂತರ್ಜಾಲದಲ್ಲಿ ಹುಡುಕಬಹುದು ಮತ್ತು ಅವರು ದಂತ ಸ್ಪಾ ಎಂದು ಕರೆಯುವ ಹಲವು ಆಸಕ್ತಿದಾಯಕ ನಿದರ್ಶನಗಳನ್ನು ನೀವು ಕಾಣಬಹುದು ಆದ್ದರಿಂದ ದಂತವೈದ್ಯರ ಬಳಿಗೆ ಹೋಗುವುದು ಇನ್ನು ಮುಂದೆ ಭಯಭೀತ ಅನುಭವವಲ್ಲ ಆದರೆ ಅವರು ಅದೇ ಸೇವೆಯನ್ನು ಆಹ್ಲಾದಕರ ಸೇವೆಯಂತೆ ಮರುಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಅದು ನೀವು ದಂತ ಸ್ಪಾಗೆ ಮುಂದುವರಿಯಬಹುದು ಇದು ಬ್ಯಾಚ್ ಪ್ರಕಾರದ ಹೊಸ ಸೇವೆಯಾಗಲಿದೆ ಜಾಬ್ ಶಾಪ್ ಅಲ್ಪಾವಧಿ ಕಡಿಮೆ ಪರಿಮಾಣ ಗ್ರಾಹಕೀಕರಣ ವೇಳಾಪಟ್ಟಿ ಬಹಳ ಮುಖ್ಯ ಮತ್ತು ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ಅನುಕ್ರಮಗಳಿವೆ ತದನಂತರ ಸಾಲಿನ ಪ್ರಕಾರ ಹರಿವಿನ ಅಂಗಡಿ ಅಲ್ಪಾವಧಿ ಹೆಚ್ಚಿನ ಪ್ರಮಾಣ ನಿರಂತರ ಸಂಸ್ಕರಣೆ ಪ್ರಮಾಣಿತ ಉತ್ಪನ್ನ ಮತ್ತು ಮತ್ತೆ ಅನೇಕ ಉದಾಹರಣೆಗಳಿರಬಹುದು ಇಂದಿನ ನಿಮ್ಮ ಸಣ್ಣ ನಿಯೋಜನೆಯು ನನಗೆ ಹೊಸ ಸೇವೆಯ ಕೆಲವು ಉದಾಹರಣೆಗಳನ್ನು ನೀಡುವುದು ಅಥವಾ ಅದು ಅಸ್ತಿತ್ವದಲ್ಲಿರುವ ಸೇವೆಯಾಗಿರಬಹುದು ಅದನ್ನು ನೀವು ಹೆಚ್ಚಿಸಬಹುದು ಅದು low shop or line principle ತತ್ವವನ್ನು ಅನುಸರಿಸುತ್ತದೆ ನಾನು ನಿಮಗೆ ಒಂದು ಸುಳಿವನ್ನು ನೀಡಬಲ್ಲೆ ಜನರು ಬರುವ ರೋಗಶಾಸ್ತ್ರ ಪ್ರಯೋಗಾಲಯ ಪರೀಕ್ಷಿಸಲು ಮತ್ತು ನಿರ್ಗಮಿಸಲು ಅವರ ರಕ್ತವನ್ನು ನೀಡುತ್ತಾರೆ ಪ್ರಮಾಣಿತ ರಕ್ತ ಪರೀಕ್ಷೆಗಳ ಮೆನು ಇದೆ ಅದರಿಂದ ಅವರು ಆಯ್ಕೆ ಮಾಡಬಹುದು ಆದ್ದರಿಂದ ಸೇವೆಗಳನ್ನು ಪ್ರಮಾಣೀಕರಿಸುವ ಮೆನು ಇದೆ ಮತ್ತು ಅದು ಜನರು ಬರುತ್ತಿದ್ದಾರೆ ಅಥವಾ ಹೊರಗೆ ಹೋಗುತ್ತಿದ್ದಾರೆ ಇದು ಹರಿವಿನ ಅಂಗಡಿಯಾಗಿದೆ ಮತ್ತು ಲೈನ್ ಬ್ಯಾಲೆನ್ಸಿಂಗ್ನಂತಹ ತಂತ್ರಗಳನ್ನು ಇಲ್ಲಿ ಬಳಸಬಹುದು ಆದರೆ ನಿಮ್ಮ ಸುತ್ತಲೂ ನೀವು ನೋಡುವ ಕನಿಷ್ಠ ಎರಡು ಸೇವಾ ನಿದರ್ಶನಗಳನ್ನು ಗುರುತಿಸಲು ಮತ್ತು ಹೇಳಲು ನಿಮ್ಮ ನಿಯೋಜನೆಯಾಗಿ ನಾನು ಬಯಸುತ್ತೇನೆ ಮತ್ತು ಅಂತಹ ಸೇವೆಗಳಲ್ಲಿನ ನಿರ್ಣಾಯಕ ವಿಷಯವಾಗಿದೆ ಇದು ಹೊಸ ಸೇವೆಗಳಿಗಾಗಿ ಆಲೋಚನೆಗಳನ್ನು ಹುಡುಕುವ ಕೆಲವು ಸುಳಿವನ್ನು ನೀಡುತ್ತದೆ ಈಗ ಸೇವೆಗಾಗಿ ಪ್ರಕ್ರಿಯೆಯ ಆಯ್ಕೆ ಸೇವೆಯು ಇಲ್ಲಿ ಸಮಯವನ್ನು ಆಧರಿಸಿದೆ ಅದು ಪ್ರವೇಶ ಸಮಯ ಕ್ಯೂ ಸಮಯ ಕ್ರಿಯಾ ಸಮಯ ಮತ್ತು ಸಾಮಾನ್ಯವಾಗಿ ಸಮಯದ ಹರಿವು ತಾರ್ಕಿಕ ಅನುಕ್ರಮವನ್ನು ಅನುಸರಿಸುತ್ತದೆ ಸ್ವಲ್ಪ ನಮ್ಯತೆ ಇರುತ್ತದೆ ಆದ್ದರಿಂದ ನೀವು ಈ ತತ್ವಗಳನ್ನು ರೆಸ್ಟೋರೆಂಟ್ ನೀಲಿ ನಕ್ಷೆಯಿಂದಕ್ಕೆ ಅನ್ವಯಿಸಿದರೆ ಈ ಸಮಸ್ಯೆಗಳು ಸಾಕಷ್ಟು ಸ್ಪಷ್ಟವಾಗುತ್ತವೆ ಈಗ ನೀವು ಅದನ್ನು ಸಂರಚನೆ ಮಾಡಲು ಪ್ರಯತ್ನಿಸುತ್ತಿರುವ ನಿಮ್ಮ ಹೊಸ ಸೇವೆಯಾಗಲಿ ಅದು ಚಲನಚಿತ್ರ ತಯಾರಿಕೆಯ ರೀತಿಯ ಸೇವೆಯಂತೆ ಅಥವಾ ದಂತ ಸ್ಪಾ ರೀತಿಯ ಸೇವೆಯಂತೆ ಅಥವಾ ಒಂದು ರೋಗಶಾಸ್ತ್ರ ಪ್ರಯೋಗಾಲಯದ ಸೇವೆಯ ಪ್ರಕಾರ ನಂತರ ನೀವು ಇನ್ನೊಂದು ಆಯಾಮ ಅಥವಾ ಎರಡು ಆಯಾಮಗಳನ್ನು ನೋಡಬಹುದು ಒಂದು ಸಂಕೀರ್ಣತೆಯ ಮಟ್ಟ ಮತ್ತು ಇನ್ನೊಂದು ಭಿನ್ನತೆಯ ಮಟ್ಟ ಮತ್ತು ನೀವು ಈ ರೀತಿಯ ಚಾರ್ಟ್ ಅನ್ನು ನೋಡುವ ಮೂಲಕ ಹೊಸ ಸೇವೆಗಳನ್ನು ರಚಿಸಬಹುದು ಆದ್ದರಿಂದ ನಾವು ಮತ್ತೆ ಈ ರೆಸ್ಟೋರೆಂಟ್ ಅನ್ನು ಸರಳತೆಗಾಗಿ ಬಳಸಿದ್ದೇವೆ ಏಕೆಂದರೆ ನಾವೆಲ್ಲರೂ ಅಂತಹ ಸೇವೆಯ ಬಗ್ಗೆ ಪರಿಚಿತರಾಗಿದ್ದೇವೆ ಮತ್ತು ನೀವು ಇಲ್ಲಿ ನೋಡಬಹುದು ಮೊದಲಿನಿಂದಲೂ ನಾವು ಕಾಯ್ದಿರಿಸುವಿಕೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಮೀಸಲಾತಿ ವ್ಯವಸ್ಥೆಯನ್ನು ಹೊಂದಿರುವ ರೆಸ್ಟೋರೆಂಟ್ ಅನ್ನು ಹೊಂದಬಹುದು ನಿಸ್ಸಂಶಯವಾಗಿ ಉತ್ತಮವಾದ ರೆಸ್ಟೋರೆಂಟ್ ಅಲ್ಲಿ ಗ್ರಾಹಕರಿಗೆ ಕೋಷ್ಟಕಗಳನ್ನು ನೀಡಲಾಗುತ್ತದೆ ಆವರ್ತನದ ಆಧಾರದ ಮೇಲೆ ಅಲ್ಲ ಆದರೆ ಒಂದು ನಿರ್ದಿಷ್ಟ ಅಧಿವೇಶನದಿಂದ ಆದಾಯವನ್ನು ಹೆಚ್ಚಿಸುವ ಆಧಾರದ ಮೇಲೆ ಇದರರ್ಥ ಗ್ರಾಹಕರು ಹೆಚ್ಚು ಸಮಯ ಕಳೆಯಬೇಕೆಂದು ನಾವು ಬಯಸುತ್ತೇವೆ ಹೆಚ್ಚಿನ ಆಹಾರವನ್ನು ಆದೇಶಿಸಬೇಕು ಹೆಚ್ಚಿನ ಪಾನೀಯಗಳು ತಮ್ಮನ್ನು ಆನಂದಿಸಿ ಮತ್ತು ಪ್ರಕ್ರಿಯೆಯಲ್ಲಿ ರೆಸ್ಟೋರೆಂಟ್ಗೆ ಹೆಚ್ಚಿನ ಮೌಲ್ಯವನ್ನು ರಚಿಸಿ ಆದರೆ ಆ ರೀತಿಯ ಸೇವೆಯು ನೀವು ಇಡ್ಲಿ ದೋಸೆ ರೆಸ್ಟೋರೆಂಟ್ ಅಥವಾ ಹ್ಯಾಂಬರ್ಗರ್ ಅಥವಾ ಪರೋಟಾ ರೆಸ್ಟೋರೆಂಟ್ನಲ್ಲಿ ನೀಡುವ ಸೇವೆಯಲ್ಲ ಅಲ್ಲಿ ನಮಗೆ ಹರಿವು ಬೇಕು ನಾವು ಪ್ರತಿ ಸೀಟಿಗೆ ಗಂಟೆಗೆ ಹೆಚ್ಚಿನ ಗ್ರಾಹಕರನ್ನು ಬಯಸುತ್ತೇವೆ ಆದ್ದರಿಂದ ನೀವು ಹೆಚ್ಚಿನ ಸಮಯವನ್ನು ಹೆಚ್ಚಿಸಲು ಬಯಸುತ್ತೀರಿ ಜನರು ಸೇವನೆಯಿಲ್ಲದೆ ದೀರ್ಘಕಾಲ ಮೇಜಿನ ಬಳಿ ಕುಳಿತುಕೊಳ್ಳಲು ನಾವು ಬಯಸುವುದಿಲ್ಲ ನಿಸ್ಸಂಶಯವಾಗಿ ಅಂತಹ ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ಮೀಸಲಾತಿ ಇರುವುದಿಲ್ಲ ಆದ್ದರಿಂದ ನಾವು ವಿಭಿನ್ನ ಅಂಶಗಳನ್ನು ಹೇಗೆ ನೋಡುತ್ತೇವೆ ಮತ್ತು ನಾವು ಹೊಂದಾಣಿಕೆ ಮಿಶ್ರಣ ಮತ್ತು ಹೊಂದಾಣಿಕೆ ಮತ್ತು ವಿವಿಧ ರೀತಿಯ ಸೇವೆಗಳನ್ನು ರಚಿಸಬಹುದು ಆದ್ದರಿಂದ ಉದಾಹರಣೆಗೆ ನಾವು ರೆಸ್ಟೋರೆಂಟ್ ಹೊಂದಬಹುದೇ ನಾವು ರೆಸ್ಟೋರೆಂಟ್ ಬಗ್ಗೆ ಯೋಚಿಸಿದಾಗಲೆಲ್ಲಾ ನಾವು ಹಣ್ಣು ಮತ್ತು ಪಾನೀಯಗಳ ಬಗ್ಗೆ ಯೋಚಿಸುತ್ತೇವೆ ತಿನ್ನುವುದು ಮತ್ತು ಕುಡಿಯುವುದು ನಾವು ರೆಸ್ಟೋರೆಂಟ್ ಹೊಂದಬಹುದೇ ಅಲ್ಲಿ ಯಾವುದೇ ಆಹಾರವನ್ನು ನೀಡಲಾಗುವುದಿಲ್ಲ ಟೇಬಲ್ಗಳು ಮತ್ತು ಕುರ್ಚಿಗಳಿಲ್ಲ ಹೌದು ಸೇವೆಯನ್ನು ಮಾತ್ರ ತೆಗೆದುಕೊಳ್ಳುವ ರೆಸ್ಟೋರೆಂಟ್ಗಳಿವೆ ಆದರೆ ರೆಸ್ಟೋರೆಂಟ್ ಇರಬಹುದೇ ಅದು ರೆಸ್ಟೋರೆಂಟ್ನ ಆಕಾರ ಮತ್ತು ಗಾತ್ರವನ್ನು ಹೊಂದಿದೆ ಆದರೆ ಇದು ಆಹಾರ ಮತ್ತು ಪಾನೀಯಗಳೊಂದಿಗೆ ವ್ಯವಹರಿಸುವುದಿಲ್ಲ ಆದ್ದರಿಂದ ಇದು ಬಾರ್ ಆಗಿದೆ ಆದರೆ ಇದು ಪಾನೀಯಗಳನ್ನು ನೀಡುವುದಿಲ್ಲ ಅದು ಕಾರ್ಯಸಾಧ್ಯವೇ ನಾವು ಇಲ್ಲಿ ಪಾನೀಯಗಳನ್ನು ನೋಡಿದರೆ ನನ್ನ ಪ್ರಕಾರ ನಾವು ಒಂದು ಕಡೆ ಬಲಗೈಯಲ್ಲಿ ಆಯ್ಕೆಗಳನ್ನು ಸೇರಿಸಬಹುದು ಅಥವಾ ಆಯ್ಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಇದು ಸಂಕೀರ್ಣತೆಯಿಂದ ಸರಳತೆಗೆ ಹೋಗುತ್ತದೆ ಮತ್ತು ವಿಭಿನ್ನ ಮೌಲ್ಯದ ಪ್ರತಿಪಾದನೆಯನ್ನು ರಚಿಸುತ್ತದೆ ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸಹ ತೆಗೆದುಹಾಕಬಹುದು ಆದ್ದರಿಂದ ಉದಾಹರಣೆಗೆ ಈ ಪಾನೀಯ ಭಾಗ ಮತ್ತು ಆಹಾರದ ಭಾಗ ನಾವು ಸೇವೆಯಂತಹ ರೆಸ್ಟೋರೆಂಟ್ ಅನ್ನು ನಿರ್ಮೂಲನೆ ಮಾಡಬಹುದು ಮತ್ತು ರಚಿಸಬಹುದು ಇದು ಜಪಾನ್ನಲ್ಲಿ ಅಥವಾ ಇತರ ಹೆಚ್ಚು ಕಲುಷಿತ ನಗರಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಅಲ್ಲಿ ಆಮ್ಲಜನಕ ಬಾರ್ಗಳನ್ನು ಕರೆಯಲಾಗುತ್ತದೆ ಆದ್ದರಿಂದ ಜನರು ಉತ್ತಮ ಗುಣಮಟ್ಟದ ಗಾಳಿಯಲ್ಲಿ ಉಸಿರಾಡುವಾಗ ದುರದೃಷ್ಟವಶಾತ್ ಇದು ನಮ್ಮ ದೇಶದಲ್ಲಿ ಶೀಘ್ರದಲ್ಲೇ ವಾಸ್ತವವಾಗಬಹುದು ಆದರೆ ಇದು ಒಂದು ಸೇವೆಯ ಉದಾಹರಣೆಯಾಗಿದೆ ಇದು ಸಾಮಾಜಿಕವಾಗಿ ಅಗತ್ಯವಿರುವ ಮತ್ತು ಬೇಡಿಕೆಯಿರುವ ಲಾಭದಾಯಕವಾಗಿ ಒದಗಿಸುವ ಮತ್ತು ಈ ಸರಳತೆ ಸಂಕೀರ್ಣತೆಯ ಚಾರ್ಟ್ ಅನ್ನು ನೋಡುವ ಮೂಲಕ ನಾವೀನ್ಯತೆಯಾಗಿ ಕಲ್ಪಿಸಲ್ಪಟ್ಟಿದೆ ಆದ್ದರಿಂದ ಇದು ಸರಳ ಚಾರ್ಟ್ ಆಗಿದೆ ಅಳಿಸಿ ಮಿಶ್ರಣ ಮತ್ತು ಹೊಂದಾಣಿಕೆ ಸೇರಿಸಿ ವಿಭಿನ್ನ ಸೇವಾ ಪರ್ಯಾಯಗಳನ್ನು ರಚಿಸಿ ಮತ್ತು ಸೇವೆಯಲ್ಲಿ ಯಾವಾಗಲೂ ಉತ್ಪಾದನಾ ಸಾಲಿನ ಘಟಕಗಳು ಇರುತ್ತವೆ ಆದರೆ ಇಡೀ ಸೇವೆಯು ನಾವು ಸ್ವಲ್ಪ ಸಮಯದ ಹಿಂದೆ ಚರ್ಚಿಸಿದ ಒಂದು ಸಾಲಿನಂತೆಯೇ ಇರಬಹುದು ಅದು ಫ್ಲೋ ಚಾರ್ಟ್ ಆಗಿದೆ ಆದ್ದರಿಂದ ಹೊಸ ಉತ್ಪಾದನಾ ಮಾರ್ಗವನ್ನು ರಚಿಸುವಲ್ಲಿ ನಾವು ಸಾಮಾನ್ಯವಾಗಿ ಮಾಡುವ ಎಲ್ಲಾ ಕೆಲಸಗಳನ್ನು ಅಂತಹ ಸೇವೆಯಲ್ಲಿ ಮಾಡಬೇಕಾಗುತ್ತದೆ ಈ ರೀತಿಯ ಸೇವೆಯಲ್ಲಿ ನಾವು ಪರಾನುಭೂತಿಯನ್ನು ಸಜ್ಜುಮಾಡದಂತೆ ಎಚ್ಚರವಹಿಸುವ ಜನರಿಗಿಂತ ಹೆಚ್ಚಿನ ತಂತ್ರಜ್ಞಾನವನ್ನು ರಚಿಸಲು ಅಥವಾ ಸೇರಿಸಲು ನಾವು ಬಯಸುತ್ತೇವೆ ಹಿಂದಿನ ಅಧಿವೇಶನದಲ್ಲಿ ನಾನು ಚರ್ಚಿಸಿದ್ದೇನೆ ಬ್ಯಾಂಕುಗಳ ಉದಾಹರಣೆ ನೀವು ಮೂಲತಃ ಎಲ್ಲಾ ಟೈಲರ್ಗಳನ್ನು ಹೊರಗೆ ಸರಿಸಿ ಎಟಿಎಂ ಯಂತ್ರಗಳನ್ನು ಸ್ಥಾಪಿಸಿದ್ದೀರಿ ಆದರೆ ನಂತರ ಸಂಬಂಧದ ಕಾರ್ಯನಿರ್ವಾಹಕರನ್ನು ಬೋರ್ಡ್ ಮಾಡಿ ಏಕೆಂದರೆ ಗ್ರಾಹಕರ ಅಪಶ್ರುತಿ ಇತ್ತು ಏಕೆಂದರೆ ಹಿರಿಯ ನಾಗರಿಕರಲ್ಲಿ ಗಮನಾರ್ಹ ಶೇಕಡಾವಾರು ನಾವು ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಲು ಇಷ್ಟಪಡುತ್ತೇವೆ ಆದ್ದರಿಂದ ಅಂತಹ ಗ್ರಾಹಕರ ಪ್ರೊಫೈಲ್ ಪ್ರಾಬಲ್ಯವಿರುವ ಶಾಖೆಗಳು ಸಂಬಂಧದ ಕಾರ್ಯನಿರ್ವಾಹಕಗಳಾಗಿವೆ ಆದ್ದರಿಂದ ಈ ಭಾಗದ ಬಗ್ಗೆ ನಿಮಗೆ ಖಚಿತವಿಲ್ಲದಿದ್ದರೆ ಆದರೆ ಸಾಮಾನ್ಯವಾಗಿ ಉತ್ಪಾದನಾ ಸಾಲಿನ ಸೇವೆಯ ಸ್ವರೂಪದಿಂದಾಗಿ ಜನರನ್ನು ತಂತ್ರಜ್ಞಾನದೊಂದಿಗೆ ಬದಲಿಸಬೇಡಿ ಆದ್ದರಿಂದ ಈ ಸಂರಚನೆಯಲ್ಲಿ ಬ್ಯಾಂಕುಗಳನ್ನು ಹೆಚ್ಚಾಗಿ ಪರಿಗಣಿಸಲಾಗುತ್ತದೆ ಜನರು ಹಣವನ್ನು ಹಾಕುತ್ತಾರೆ ಅಥವಾ ಹಣವನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಹಣವನ್ನು ಹಾಕುವುದು ಮತ್ತು ತೆಗೆದುಕೊಳ್ಳುವುದು ನೀವು ಸ್ವಯಂಚಾಲಿತಗೊಳಿಸಲು ಪ್ರಯತ್ನಿಸುತ್ತೀರಿ ಉತ್ಪಾದನಾ ಮಾರ್ಗದ ವಿಧಾನವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸಾಲವನ್ನು ನೀಡುವುದು ಅಥವಾ ಸಾಲಗಳನ್ನು ಸಂಗ್ರಹಿಸುವುದು ಅಥವಾ ವ್ಯವಹಾರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವುದು ಮುಂತಾದ ಹೆಚ್ಚಿನ ಮೌಲ್ಯ ಉತ್ಪಾದಿಸುವ ಚಟುವಟಿಕೆಗಳಿಗೆ ಬ್ಯಾಂಕ್ ಕಾರ್ಯನಿರ್ವಾಹಕರನ್ನು ಬಿಡಿ ಆದ್ದರಿಂದ ಹೆಚ್ಚಿನ ಸೇವೆಗಳಲ್ಲಿ ಈ ದಿನಗಳಲ್ಲಿ ನಾವು ಗ್ರಾಹಕರನ್ನು ಹೆಚ್ಚು ಹೆಚ್ಚು ಒಳಗೊಳ್ಳಲು ಬಯಸುತ್ತೇವೆ ಸ್ಟ್ಯಾಂಡರ್ಡ್ ಬ್ಲಾಕ್ಗಳನ್ನು ರಚಿಸುತ್ತೇವೆ ಸ್ವಯಂ ಸೇವೆಯನ್ನು ರಚಿಸುತ್ತೇವೆ ಮತ್ತು ಮಾನವ ಯಂತ್ರ ಸಂಯೋಜಿತ ವ್ಯವಸ್ಥೆ ತಜ್ಞರ ವ್ಯವಸ್ಥೆ ಮತ್ತು ಪರಿಣಿತ ಸಿಬ್ಬಂದಿಯನ್ನು ಹೆಚ್ಚಿನ ಮೌಲ್ಯವರ್ಧನೆ ಚಟುವಟಿಕೆಗಳಿಗೆ ಮಾತ್ರ ಕಾಯ್ದಿರಿಸುತ್ತೇವೆ ಈ ತತ್ವಗಳನ್ನು ಅಳವಡಿಸಿಕೊಂಡು ಉತ್ತಮ ಸೇವೆಗಳನ್ನು ಹೊಸ ಸೇವೆಗಳನ್ನು ರಚಿಸಲಾಗಿದೆ ಮತ್ತು ಅತ್ಯುತ್ತಮ ಉದಾಹರಣೆ ಭಾರತದಲ್ಲಿ ಅರವಿಂದ್ ಐ ಕೇರ್ ಈಗ ವಿಶ್ವಪ್ರಸಿದ್ಧವಾಗಿದೆ ಅನೇಕ ದೇಶಗಳಿಗೆ ಹರಡಿತು ಮಾದರಿಯನ್ನು ಪುನರಾವರ್ತಿಸಲಾಗಿದೆ ಅನುಕರಿಸುವ ಸಂಖ್ಯೆಯ ದೇಶಗಳು ಅರವಿಂದ್ ಐ ಕೇರ್ ಸ್ವತಃ ರೆಕ್ಕೆಗಳನ್ನು ಹರಡಿ ಅನೇಕ ದೇಶಗಳಿಗೆ ಹೋಗಿದ್ದಾರೆ ಮೂಲತಃ ಒಬ್ಬ ವೈದ್ಯ ವಿ ಅವರ ಕನಸಿನ ಯೋಜನೆಯಾಗಿ ಪ್ರಾರಂಭವಾಯಿತು ಮತ್ತು ಅವರ ಕನಸು ಕಣ್ಣಿನ ಪೊರೆ ಕಾರ್ಯಾಚರಣೆ ಮತ್ತು ಸರಳ ಕಣ್ಣಿನ ಆರೈಕೆಯನ್ನು ಅನೇಕ ಜನರಿಗೆ ನಿಷೇಧಿತ ಬೆಲೆಗೆ ಒದಗಿಸುವುದು ಅವರು ದಕ್ಷಿಣ ಭಾರತದಲ್ಲಿ ಪ್ರಾರಂಭಿಸಿದರು ಅಲ್ಲಿ ಕಣ್ಣಿನ ಪೊರೆ ಕಾರ್ಯಾಚರಣೆಯ ಪ್ರಕ್ರಿಯೆಯನ್ನು ನೋಡುವ ಮೂಲಕ ನಾವು ಅರ್ಥಮಾಡಿಕೊಂಡಿದ್ದೇವೆ ಆ ಸೇವೆಯ ಕಾರ್ಯಾಚರಣೆಯ ಅತ್ಯಂತ ನಿರ್ಣಾಯಕ ಭಾಗ ಹೆಚ್ಚಿನ ಮೌಲ್ಯದ ಭಾಗವಾಗಿದೆ ಅಲ್ಲಿ ವೈದ್ಯರು ಮೂಲ ಮಸೂರವನ್ನು ಕಣ್ಣಿನಿಂದ ಎತ್ತಿ ಕೃತಕ ಮಸೂರದಲ್ಲಿ ಇಡುತ್ತಾರೆ ಎಲ್ಲವೂ ಇಲ್ಲದಿದ್ದರೆ ಕಣ್ಣಿನ ಹನಿಗಳನ್ನು ನೀಡುವುದು ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ರೋಗಿಯನ್ನು ಸ್ವಲ್ಪ ಸಮಯದವರೆಗೆ ಗಮನದಲ್ಲಿರಿಸಿಕೊಳ್ಳುವುದು ಕಣ್ಣಿನ ಹನಿ ನೀಡುವುದು ಮತ್ತೆ ರೋಗಿಯನ್ನು ಗಮನಿಸುವುದು ಅಗತ್ಯವಿರುವ ಎಲ್ಲಾ ಆರೋಗ್ಯಕರ ಚಿಕಿತ್ಸೆಗಳು ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಎಲ್ಲಾ ಪ್ರಕ್ರಿಯೆಗಳು ಆದ್ದರಿಂದ ಅರವಿಂದ್ ಐ ಕೇರ್ ಕೈಗಾರಿಕಾ ಎಂಜಿನಿಯರಿಂಗ್ ತತ್ವಗಳನ್ನು ಕೆಲವು ವಿಸ್ತರಣಾ ಉತ್ಪಾದನಾ ರೇಖೆಯ ತತ್ವಗಳಿಗೆ ಅಳವಡಿಸಿಕೊಂಡಿದೆ ಮತ್ತು ಹೆಚ್ಚಿನ ಮೌಲ್ಯದ ಯಂತ್ರವನ್ನು ಅನೇಕ ರೇಖೆಗಳ ಮೂಲಕ ಸಾಧಿಸಬೇಕಾಗಿದೆ ಮತ್ತು ಮೌಲ್ಯೇತರ ಸೇರ್ಪಡೆ ನಿಲುಗಡೆ ತೆಗೆದುಹಾಕಬೇಕು ಎಂದು ಅರ್ಥಮಾಡಿಕೊಂಡರು ಮತ್ತು ಅವುಗಳಲ್ಲಿ ಹಲವು ಹೊಸತನದಿಂದ ಮಾಡಿದ್ದೀರಾ ನಾನು ಅವೆಲ್ಲವನ್ನೂ ಚರ್ಚಿಸುತ್ತಿಲ್ಲ ವೆಬ್ನಲ್ಲಿ ನೋಡಲು ಮತ್ತು ಯು ಟ್ಯೂಬ್ನಲ್ಲಿ ಮತ್ತು ಈ ಅರವಿಂದ್ ಐ ಕೇರ್ ಬಗ್ಗೆ ಉತ್ತಮ ಪ್ರಸ್ತುತಿಗಳನ್ನು ನೀವು ಹುಡುಕಬೇಕೆಂದು ನಾನು ವಿನಂತಿಸುತ್ತೇನೆ ಆದರೆ ಗ್ರಾಹಕರನ್ನು ಒಳಗೊಳ್ಳುವ ಮೂಲಕ ಮತ್ತು ಪ್ರಕ್ರಿಯೆಯ ಹರಿವಿನ ಉತ್ಪಾದನಾ ರೇಖೆಯ ವಿನ್ಯಾಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೊಸ ಸೇವೆಯನ್ನು ರಚಿಸುವಲ್ಲಿ ಅದು ಅನ್ವಯವಾಗುವಲ್ಲಿ ಮಾನವ ಅನುಭೂತಿ ಮತ್ತು ಅತ್ಯಂತ ನಿರ್ಣಾಯಕ ಭಾಗಗಳಿಗೆ ಮಾನವ ಸ್ಪರ್ಶವನ್ನು ಕಾಯ್ದಿರಿಸಿದರೆ ಒಬ್ಬರು ಬಹಳ ರಚಿಸಬಹುದು ಲಾಭದಾಯಕ ಆದರೆ ಸಮಾಜಕ್ಕೆ ಉತ್ತಮ ಗುಣಮಟ್ಟದ ಹೊಸ ಸೇವೆಗಳಿಗೆ ಬಹಳ ಅಮೂಲ್ಯವಾದುದು ಆದ್ದರಿಂದ ಉದಾಹರಣೆಗೆ ಅರವಿಂದ್ ಐ ಕೇರ್ ಇತ್ತೀಚೆಗೆ ಕಳೆದ ಒಂದು ದಶಕದಲ್ಲಿ ಅಥವಾ ಮಧುಮೇಹ ರೆಟಿನೋಪತಿಯ ಈ ಸಂಕೀರ್ಣ ಪ್ರದೇಶವಾಗಿದೆ ಮಧುಮೇಹ ರೋಗಿಗಳ ಮ್ಯಾಕ್ಯುಲರ್ ಡಿಜೆನರೇಶನ್ ಮತ್ತು ಅವರ ಕಣ್ಣುಗಳು ಮತ್ತು ಅವರಿಗೆ ಅಗತ್ಯವಿರುವ ಚಿಕಿತ್ಸೆಗಳು ಮತ್ತು ಅವರ 2000 ರಿಂದ 2010 ರ ಫಲಿತಾಂಶವನ್ನು ನೀವು ಇಲ್ಲಿ ನೋಡಬಹುದು ಮತ್ತು ಬಹುತೇಕ ಒಂದೇ ಸೌಲಭ್ಯದೊಂದಿಗೆ ಚಿಕಿತ್ಸೆ ಪಡೆದ ಮಧುಮೇಹಿಗಳ ಸಂಖ್ಯೆಯು ತುಂಬಾ ಹೆಚ್ಚಾಗಿದೆ ಎಂದು ನೀವು ನೋಡಬಹುದು ವಿನ್ಯಾಸ ತತ್ವಗಳು ಮತ್ತು ಕೆಲವು ಉದಾಹರಣೆಗಳನ್ನು ಇಲ್ಲಿ ತೋರಿಸಲಾಗಿದೆ ರೋಗಿಗಳಲ್ಲಿ ಜಾಗೃತಿ ಸೃಷ್ಟಿಯೊಂದಿಗೆ ಅವು ಪ್ರಾರಂಭವಾಗುತ್ತವೆ ಆದ್ದರಿಂದ ಆಸ್ಪತ್ರೆಗೆ ಭೇಟಿ ನೀಡುವ ಅಗತ್ಯವನ್ನು ತೊಡೆದುಹಾಕಲು ಪ್ರಾರಂಭಿಸಿ ಮತ್ತು ಅವರು ಹೊಂದಿರುವ ವಿವಿಧ activities ಔಟ್ ರೀಚ್ಚಟುವಟಿಕೆಗಳ ಮೂಲಕ ಮತ್ತು ಅನೇಕ ಸಂದರ್ಭಗಳಲ್ಲಿ ಈ ಜಾಗೃತಿ ಹರಡುವ ವಿಭಾಗಗಳು ಗ್ರಾಹಕರು ಚಿಕಿತ್ಸೆಗೆ ಬಂದಾಗ ಗ್ರಾಹಕರು ಈಗಾಗಲೇ ಮುಂಚಿನ ಜ್ಞಾನದೊಂದಿಗೆ ಸಿದ್ಧರಾಗಿರುತ್ತಾರೆ ಆದ್ದರಿಂದ ಚಿಕಿತ್ಸೆಯ ಪೂರ್ವ ಹಂತದಲ್ಲಿ ಚರ್ಚೆಗಳು ಮತ್ತು ವಿವಿಧ ರೀತಿಯ ಪ್ರದರ್ಶನಗಳಿಗೆ ಗ್ರಾಹಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೆ ಮತ್ತು ನಂತರ ಚಿಕಿತ್ಸೆಯು ಸಂಭವಿಸುತ್ತದೆ ಮತ್ತು ನಂತರ ಇಲ್ಲಿ ಅವರು ಹೊಸ ಸೇವಾ ಮಾದರಿಯ ವಿವರಣೆಯಾಗಿದ್ದಾರೆ ಗ್ರಾಹಕರು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆಯೇ ಮತ್ತು ಕೈಗಾರಿಕಾ ಎಂಜಿನಿಯರಿಂಗ್ ತತ್ವಗಳನ್ನು ಲಾಭದಾಯಕವಾಗಿ ಬಳಸಿಕೊಳ್ಳಲಾಗುತ್ತದೆ ಆದ್ದರಿಂದ ದಯವಿಟ್ಟು ಅರವಿಂದ್ ಐ ಕೇರ್ ಬಗ್ಗೆ ಮಾಹಿತಿಗಾಗಿ ಹುಡುಕಿ ಮತ್ತು ಅವು ಹೊಸ ಸೇವಾ ವಿನ್ಯಾಸ ವಿಧಾನಗಳನ್ನು ಮುರಿಯುತ್ತವೆ ಮತ್ತು ನಿಮ್ಮ ತಿಳುವಳಿಕೆಯನ್ನು ಹಂಚಿಕೊಳ್ಳಿ ಮತ್ತು ವೇದಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಪೂರೈಕೆ ಮತ್ತು ಬೇಡಿಕೆಯನ್ನು ಕ್ರಿಯಾತ್ಮಕವಾಗಿ ನಿರ್ವಹಿಸುವ ಮೊದಲು ನಾವು ಚರ್ಚಿಸಿರುವ ಈ ನಿರ್ಣಾಯಕ ಭಾಗವನ್ನು ಹೊಸ ಆರೋಗ್ಯ ಸೇವೆ ವಿಮರ್ಶಾತ್ಮಕ ಸೇವೆಗೆ ಹೇಗೆ ಲಾಭದಾಯಕವಾಗಿ ಬಳಸಬಹುದು ಎಂಬುದನ್ನು ನೋಡಿ ಆದ್ದರಿಂದ ವೇದಿಕೆಯಲ್ಲಿ ಅಧ್ಯಯನ ಮಾಡಲು ಮತ್ತು ಚರ್ಚಿಸಲು ಮತ್ತು ಹೊಸ ಸೇವೆಯನ್ನು ಹೇಗೆ ರಚಿಸಲಾಗಿದೆ ಯಾವ ವೈಶಿಷ್ಟ್ಯಗಳು ಅವರು ಎದುರಿಸಿದ ಸವಾಲುಗಳು ಮತ್ತು ಆ ಕಲಿಕೆಗಳನ್ನು ಹೇಗೆ ನಿಯೋಜಿಸಬಹುದು ಎಂದು ನಿಮ್ಮ ಒಳಹರಿವು ನೀಡಲು ಅರವಿಂದ್ ಐ ಕೇರ್ ಒಂದು ಲೈವ್ ಪ್ರಕರಣವಾಗಿದೆ ಧನ್ಯವಾದಗಳು